ಇಂದಿನ 3ನೇ ನಿಯೋಜನೆಯಲ್ಲಿ ನಾವು ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳ ಬಗ್ಗೆ ಕಲಿಯುತ್ತೇವೆ ನಿಯೋಜನೆ 2 ರಲ್ಲಿ ನಾವು ಪ್ರತ್ಯೇಕವಾಗಿ ಇಂಟ್ರೈನ್ಸಿಕ್Intrinsic ಅಥವಾ ಶುದ್ಧ ಸೆಮಿಕಂಡಕ್ಟರ್ಗಳ ಮೇಲೆ ಕೇಂದ್ರೀಕರಿಸಿದ್ದೇವೆ ಇಂದು ನಾವು ಸಂಪೂರ್ಣವಾಗಿ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳ ಬಗ್ಗೆ ಗಮನಹರಿಸೋಣ ಆದ್ದರಿಂದ ನಾವು ಸಂಖ್ಯಾ ಸಮಸ್ಯೆಗಳನ್ನು ನೋಡುವ ಮೊದಲು ನಾನು ಸಂಕ್ಷಿಪ್ತವಾಗಿ ಪುನರಾವಲೋಕನ ಮಾಡುತ್ತೇನೆ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳನ್ನು ಡೋಪ್ ಮಾಡಿದ ಸೆಮಿಕಂಡಕ್ಟರ್ಗಳು ಎಂದೂ ಕರೆಯುತ್ತಾರೆ ಆದ್ದರಿಂದ ಡೋಪಿಂಗ್ನ ಸಂಪೂರ್ಣ ಪ್ರಕ್ರಿಯೆಯು ಕ್ಯಾರಿಯರ್ ಕಾನ್ಸಂಟ್ರೇಷನ್ಗಳನ್ನು ಉದ್ದೇಶಪೂರ್ವಕವಾಗಿ ಹೆಚ್ಚಿಸುವುದಾಗಿದೆ ಆದ್ದರಿಂದ ಎನ್ ಅಥವಾ ಪಿ ರೀತಿಯ ಸೆಮಿಕಂಡಕ್ಟರ್ಗಳು ಲಾ ಆಫ್ ಮಾಸ್ ಆಕ್ಷನ್Law of mass action ಅನ್ನು ಪಾಲಿಸಬೇಕಾಗುತ್ತದೆ ಆದ್ದರಿಂದ n2 ಅಲ್ಲಿ ಎನ್ ಐ ಇಂಟ್ರೈನ್ಸಿಕ್ ಕ್ಯಾರಿಯರ್ ಕಾನ್ಸಂಟ್ರೇಷನ್Intrinsic carrier concentration ಎನ್ ಪಿಗೆ ಸಮವಾಗಿರಬೇಕು ಆದ್ದರಿಂದ ಎಲೆಕ್ಟ್ರಾನ್ ಗಳ ಕಾನ್ಸಂಟ್ರೇಷನ್ ಹೆಚ್ಚಿಸಲು ನಾವು ಡೋನರ್ ಪ್ರಕಾರದ ಅಶುದ್ದತೆಗಳನ್ನು ಡೋಪ್ ಮಾಡಿದರೆ ಎನ್ ಹೆಚ್ಚಾದರೆ ಪಿ ಕಡಿಮೆಯಾಗಬೇಕು ಮತ್ತು ಅದೇ ರೀತಿ ಅಕ್ಸೆಪ್ಟರ್ಗಳ ಜೊತೆಗೆ ಡೋಪಿಂಗ್ದಿಂದ ಪಿ ಹೆಚ್ಚಾದರೆ ಎನ್ ಕಡಿಮೆಯಾಗಬೇಕು ಕಂಡಕ್ಟಿವಿಟಿಯ ಸಮೀಕರಣವನ್ನು ನಾವು ಕಳೆದ ಬಾರಿ ಸಿಗ್ಮಾವು neμepeμh ಎಂದು ನೋಡಿದ್ದೇವೆ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ ನ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಎನ್ ಇದು ಪಿಗಿಂತ ಅಧಿಕವಾಗಿರುವ ಅಥವಾ ಪಿಯು ಎನ್ ಗಿಂತ ಅಧಿಕವಾಗಿರುವಂತೆ ಇವರೆಡರಲ್ಲಿ ಒಂದು ಪ್ರಾಬಲ್ಯತೆಯನ್ನು ಹೊಂದುವ ಹಾಗೇ ಡೋಪ್ ಮಾಡುತ್ತೇವೆ ಆದ್ದರಿಂದ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ನ ಸಂದರ್ಭದಲ್ಲಿ ಕಂಡಕ್ಟಿವಿಟಿಯು ಎಲೆಕ್ಟ್ರಾನ್ ಗಳ ಚಲನೆಯಿಂದಾಗಿರಬಹುದು ಅಥವಾ ಹೋಲ್ಗಳ ಚಲನೆಯಿಂದಾಗಿರಬಹುದು ಏಕೆಂದರೆ ಹೋಲ್ಗಳಲ್ಲಿ ಸಮಾನ ಸಂಖ್ಯೆಯ ಎಲೆಕ್ಟ್ರಾನ್ ಗಳಿಲ್ಲ ಫೆರ್ಮಿ ಮಟ್ಟವು ಅಂತರದ ಮಧ್ಯಭಾಗದಿಂದ ಎನ್ ರೀತಿಯ ಸೆಮಿಕಂಡಕ್ಟರ್ಗಾಗಿ ಕಂಡಕ್ಷನ್ ಬ್ಯಾಂಡ್ಗೆ ಮತ್ತು ಪಿ ರೀತಿಯ ಸೆಮಿಕಂಡಕ್ಟರ್ ಆಗಿದ್ದರೆ ವೇಲೆನ್ಸ್ ಬ್ಯಾಂಡ್ಗೆ ಹತ್ತಿರವಾಗುತ್ತದೆ ಇದು ತಾಪಮಾನವನ್ನು ಅವಲಂಬಿಸಿರುತ್ತದೆ ಮತ್ತು ಎಲ್ಲಾ ಡೋನರ್ಗಳು ಅಥವಾ ಅಕ್ಸೆಪ್ಟರ್ಗಳು ಅಯುನೈಸ಼್ ಆಗಿವಿಯೇ ಎಂಬುದನ್ನು ಅವಲಂಬಿಸಿರುತ್ತದೆ ಇವುಗಳು ಇಂದಿನ ನಿಯೋಜನೆಯಲ್ಲಿ ನಾವು ಕಲಿಯುವ ಕೆಲವು ಪರಿಕಲ್ಪನೆಗಳಾಗಿವೆ ನಾನು ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳುತ್ತೇನೆ ನಮ್ಮಲ್ಲಿ 4 ನೇ ಗುಂಪಿನ ಸೆಮಿಕಂಡಕ್ಟರ್ಗಳನ್ನು ಎನ್ಡಿ ಸಂಖ್ಯೆಯ ಡೋನರ್ ಪರಮಾಣುಗಳೊಂದಿಗೆ ಡೋಪ್ ಮಾಡಲಾಗಿದೆ ಡೋನರ್ ಪರಮಾಣುಗಳ ಕಾನ್ಸಂಟ್ರೇಷನ್Concentration 1018 cm 3 ಆಗಿದೆ ಇಂಟ್ರೈನ್ಸಿಕ್ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಅನ್ನು ನೀಡಲಾಗಿದೆ ಆದ್ದರಿಂದ ಎನ್ ಗೆ 2 3 x 1013 cm 3 ಎಂದು ನೀಡಲಾಗಿದೆ ಎನ್ಸಿ ಮತ್ತು ಎನ್ವಿ ಮೌಲ್ಯಗಳಾಗಿವೆ ಪರಿಣಾಮಾಕಾರಿ ಡೆನ್ಸಿಟಿ ಸ್ಥಿತಿಗಳನ್ನು ಸಹ ನೀಡಲಾಗಿದೆ ಆದ್ದರಿಂದ ಎನ್ ಸಿ ಎನ್ವಿ 7 x 10 10 ರಿಂದ 19 cm 3 ಆಗಿದೆ ಆದ್ದರಿಂದ ಸ್ಯಾಂಪಲ್ ಮೂಲಭೂತವಾಗಿ ಕೊಠಡಿಯ ತಾಪಮಾನದಲ್ಲಿದೆ ತಾಪಮಾನ ಟಿ 300 ಕೆಲ್ವಿನ್ ಇದೆ ಆದ್ದರಿಂದ ಮೊದಲ ಪ್ರಶ್ನೆಯು 300 ಕೆಲ್ವಿನ್ ತಾಪಮಾನದಲ್ಲಿ ಹೋಲ್ಗಳ ಕಾನ್ಸಂಟ್ರೇಷನ್ ಬಗ್ಗೆ ಹೇಳುತ್ತದೆ ಇದನ್ನು ಡೋನರ್ ಅಯಾನುಗಳೊಂದಿಗೆ ಡೋಪ್ ಮಾಡಲಾಗಿದೆ ಆದ್ದರಿಂದ ಇದು ಎನ್ ರೀತಿಯ ಸೆಮಿಕಂಡಕ್ಟರ್ ಆಗಿದೆ ಆದ್ದರಿಂದ ಕೊಠಡಿಯ ತಾಪಮಾನದಲ್ಲಿ ಎನ್ ಇದು ಎನ್ ಡಿ ಗೆ ಸಮನಾಗಿರುತ್ತದೆ ಅಶುದ್ದತೆಗಳು ಸಾಮಾನ್ಯವಾಗಿ ಸಂಪೂರ್ಣವಾಗಿ ಅಯನೈಸ಼್ ಆಗಿವೆ ಆದ್ದರಿಂದ ಎನ್ ಎಂಬುದು ಎನ್ಡಿ1018 ಕ್ಕೆ ಸಮಾನವಾಗಿರುತ್ತದೆ ಹೋಲ್ಗಳ ಕಾನ್ಸಂಟ್ರೇಷನ್ ಅನ್ನು ಲೆಕ್ಕಾಚಾರ ಮಾಡಲು ನಾವು ಲಾ ಆಫ್ ಮಾಸ್ ಆಕ್ಷನ್ ನಿಯಮವನ್ನು ಬಳಸಬಹುದು ಆದ್ದರಿಂದ np n2ni ಮೌಲ್ಯವನ್ನು ಸಹ ನೀಡಲಾಗಿದೆ ಪಿ ಯ ಮೌಲ್ಯವು 5 3 x 108 cm 3 ಆಗುತ್ತದೆ ಆದ್ದರಿಂದ ಹೋಲ್Holeಗಳ ಕಾನ್ಸಂಟ್ರೇಷನ್ ತುಂಬಾ ಕಡಿಮೆಯಾಗಿದೆ ಅದು ಎಲೆಕ್ಟ್ರಾನ್ ಗಳಿಗಿಂತ ಸುಮಾರು 10 ಪಟ್ಟು ಚಿಕ್ಕದಾಗಿದೆ ಸೆಮಿಕಂಡಕ್ಟರ್ ಬ್ಯಾಂಡ್ ಗ್ಯಾಪ್ ಏಷ್ಟು ಬ್ಯಾಂಡ್ ಗ್ಯಾಪ್Band gap ಅನ್ನು ಲೆಕ್ಕಾಚಾರ ಮಾಡಲು ನಾವು ವಾಸ್ತವವಾಗಿ ಇಂಟ್ರೈನ್ಸಿಕ್Intrinsic ಸಮೀಕರಣವನ್ನು ಬಳಸಬಹುದು ಇದನ್ನು ನಾವು ನಿಯೋಜನೆ 2 ರಲ್ಲಿ ನೋಡಿದ್ದೇವೆ ಅದು Nc NV exp Eg2kT ಆಗಿದೆ ಕೊಟ್ಟಿರುವ ತಾಪಮಾನದಲ್ಲಿ ಎನ್ ಸಿ ಮತ್ತು ಎನ್ ವಿ ಗಳ ಮೌಲ್ಯಗಳು ಗೊತ್ತಿದೆ ಎನ್ ಐ ಕೂಡ ಗೊತ್ತಿದೆ ಉಳಿದಿರುವ ಏಕೈಕ ವಿಷಯ ಇಜಿಯಾಗಿದೆ ಇಜಿಯು 0 772 ಎಲೆಕ್ಟ್ರಾನ್ ವೋಲ್ಟ್ಗಳಾಗಿದೆ ವಸ್ತುವು ಜರ್ಮೇನಿಯಮ್ ಎಂದು ನಾವು ಊಹಿಸಲು ಪ್ರಯತ್ನಿಸಬಹುದು ಆದರೆ ಜರ್ಮೇನಿಯಮ್ ಸಾಮಾನ್ಯವಾಗಿ 0 67 ರ ಬ್ಯಾಂಡ್ ಗ್ಯಾಪ್ ಅನ್ನು ಹೊಂದಿರುತ್ತದೆ ಏಕೆಂದರೆ ಈ ನಿರ್ದಿಷ್ಟ ಸಮಸ್ಯೆಯಲ್ಲಿ ನಾವು ಎನ್ ಸಿಇದು ಎನ್ವಿ ಗೆ ಸಮಾನವಾಗಿರುತ್ತದೆ ಎಂದು ತೆಗೆದುಕೊಂಡಿದ್ದೇವೆ ಮತ್ತು ಜರ್ಮೇನಿಯಂಗೆ ಇದು ನಿಜವಲ್ಲ ಆದರೆ ಇದು ಬ್ಯಾಂಡ್ ಗ್ಯಾಪ್ ಆಗಿದೆ ಬ್ಯಾಂಡ್ ಗ್ಯಾಪ್ ಕಡಿಮೆ ಮೌಲ್ಯವನ್ನು ಹೊಂದಿದೆ ಏಕೆಂದರೆ ಅದು 1013 ರ ಆಸುಪಾಸಿನಲ್ಲಿದೆ ಕೊಠಡಿಯ ತಾಪಮಾನದಲ್ಲಿ ಶುದ್ಧ ಸಿಲಿಕಾನ್ದ ಎನ್ ಐ ಮೌಲ್ಯವು1010 ರಷ್ಟು ಇದೆ ಆದ್ದರಿಂದ ನೀವು ಹೋಲ್ಗಳ ಕಾನ್ಸಂಟ್ರೇಷನ್ ಮತ್ತು ಬ್ಯಾಂಡ್ ಗ್ಯಾಪ್ ಅನ್ನು ಲೆಕ್ಕ ಹಾಕಿದ್ದೀರಿ ನಂತರ ನೀವು ಇಂಟ್ರೈನ್ಸಿಕ್ ಫೆರ್ಮಿ ಮಟ್ಟಕ್ಕೆ ಸಂಬಂಧಿಸಿದಂತೆ ಡೋಪ್ ಮಾಡಿದ ಸೆಮಿಕಂಡಕ್ಟರ್ನಲ್ಲಿ ಫೆರ್ಮಿ ಮಟ್ಟದ ಸ್ಥಾನವನ್ನು ತಿಳಿಯಲು ಬಯಸುತ್ತೀರಿ ಆದ್ದರಿಂದ EFn EFi EFn ಎಂಬುದು ಸೆಮಿಕಂಡಕ್ಟರ್ದ ಪ್ರಕಾರದಲ್ಲಿ ಫೆರ್ಮಿ ಮಟ್ಟದ ಸ್ಥಾನವಾಗಿದೆ EFi ಎನ್ನುವುದು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ನಲ್ಲಿರುವ ಸ್ಥಾನವಾಗಿದೆ ಅದು kT ln nni ಬಿಟ್ಟು ಬೇರೆನು ಅಲ್ಲ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಎನ್ ಅಂದರೆ ಎನ್ ಡಿ ಎಂದು ಅರ್ಥ ಆದ್ದರಿಂದ ನಾವು ಎಲ್ಲಾ ಮೌಲ್ಯಗಳನ್ನು ಬದಲಿಸಬಹುದು ನಾವು ಕೆ ಅನ್ನು ಎಸ್ ಐ ಏಕಮಾನಗಳಲ್ಲಿ ಬಳಸಬಹುದು ಆದರೆ ಅದನ್ನು 1 6 x 10 19 ರಿಂದ ಭಾಗಿಸಬೇಕಾಗುತ್ತದೆ ಆದ್ದರಿಂದ ನಾವು ಅದನ್ನು ಮತ್ತೆ ಎಲೆಕ್ಟ್ರಾನ್ ವೋಲ್ಟ್ಗಳಿಗೆ ಪರಿವರ್ತಿಸುತ್ತೇವೆ ಮತ್ತು ನೀವು ಇದನ್ನು ಲೆಕ್ಕ ಮಾಡಿದರೆ EFn EFi ದ ಬೆಲೆಯು 0 276 ಎಲೆಕ್ಟ್ರಾನ್ ವೋಲ್ಟ್ಗಳಾಗುತ್ತದೆ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಎನ್ಸಿ ಎನ್ ವಿ ನಾವು EFi ಗಾಗಿ ಲೆಕ್ಕ ಹಾಕಬಹುದು ಆದರೆ Eg2 ಅದರ ಪರಿಪೂರ್ಣ ಮೌಲ್ಯವಾಗಿದೆ ಇಜಿ ಯ ಬೆಲೆ 0 772 ಆಗಿದ್ದರೆ ನಂತರ ಇದು 0 386 ಆಗುತ್ತದೆ ಆದ್ದರಿಂದ ನಾವು ಇಲ್ಲಿ EFi ಮೌಲ್ಯಕ್ಕೆ ಬದಲಿಯಾಗಿ ಮತ್ತು ವೇಲೆನ್ಸಿ ಬ್ಯಾಂಡ್ಗೆ ಸಂಬಂಧಿಸಿದಂತೆ ಫೆರ್ಮಿ ಮಟ್ಟದ ಸ್ಥಾನವನ್ನು ಪಡೆಯಬಹುದು ಆದ್ದರಿಂದ ನಾವು ಈಗ ಪ್ರಶ್ನೆ ಸಂಖ್ಯೆ 2 ಕ್ಕೆ ಹೋಗೋಣ ನಾವು ಎನ್ ಐ ಮೌಲ್ಯವನ್ನು ಹೊಂದಿರುವ ಸೆಮಿಕಂಡಕ್ಟರ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಏನ್ ಐದ ಮೌಲ್ಯವು 1016 m 3 ಆಗಿದೆ ಇದನ್ನು ನಾವು ಮೀಟರ್ ಕ್ಯೂಬ್ ಆಗಿ ಇಡಬಹುದು ಅಥವಾ ನೀವು ಅದನ್ನು ಸೆಂಟಿಮೀಟರ್ ಕ್ಯೂಬ್ ಆಗಿ ಪರಿವರ್ತಿಸಬಹುದು ಆದ್ದರಿಂದ ಇದರ ಬೆಲೆಯು 1010 cm 3 ಆಗಿರುತ್ತದೆ ಆದರೆ ಸದ್ಯಕ್ಕೆ ನಾವು m 3 ಎಂದು ಇಟ್ಟುಕೊಳ್ಳೋಣ 1016m 3 ಗೆ ಸಮನಾದ ಎನ್ಐಯೊಂದಿಗಿನ ಸೆಮಿಕಂಡಕ್ಟರ್ ಅನ್ನು ಅಕ್ಸೆಪ್ಟರ್ ಅಶುದ್ದತೆಗಳೊಂದಿಗೆ ಡೋಪ್ ಮಾಡಲಾಗಿದೆ ಅಕ್ಸೆಪ್ಟರ್ ಅಶುದ್ದತೆಗಳ ಕಾನ್ಸಂಟ್ರೇಷನ್ ಅನ್ನು ಸಹ NA 1023 m 3 ಎಂದು ನೀಡಲಾಗಿದೆ ಡೋನರ್ ಅಶುದ್ಧತೆಗಳು ಮೂಲಭೂತವಾಗಿ ಎಲೆಕ್ಟ್ರಾನ್ ಗಳನ್ನು ನೀಡುತ್ತವೆ ಡೋನರ್ಗಳು ಸಾಮಾನ್ಯವಾಗಿ 5ನೇ ಗುಂಪಿನ ಧಾತುಗಳಾಗಿವೆ ಆದ್ದರಿಂದ ನಾವು ಸಿಲಿಕಾನ್ದ ಡೋನರ್Donor ಅಶುದ್ದತೆಗಳ ಬಗ್ಗೆ ಯೋಚಿಸಿದರೆ ಫಾಸ್ಫರಸ್Phosporus ಆರ್ಸೆನಿಕ್ಗಳು ಹೆಚ್ಚುವರಿ ಎಲೆಕ್ಟ್ರಾನ್ ಡೋನೆಟ್ ಮಾಡುತ್ತವೆ ಅಕ್ಸೆಪ್ಟರ್ ಅಶುದ್ದತೆಗಳು ಆಂಟಿಮನಿ ಬೋರಾನ್ ಅಲ್ಯೂಮಿನಿಯಂ ಮತ್ತು ಗ್ಯಾಲಿಯಂನಂತಹ ಧಾತುಗಳಾಗಿವೆ ಇದು ಸಿಲಿಕಾನ್ ನಿಂದ ಹೆಚ್ಚುವರಿ ಇಲೆಕ್ಟ್ರಾನ್ ಅನ್ನು ಸ್ವೀಕರಿಸುತ್ತದೆ ಮತ್ತು ಹೋಲ್Hole ಅನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಅಕ್ಸೆಪ್ಟರ್ ಅಶುದ್ದತೆಗಳು ಹೆಚ್ಚುವರಿ ಹೋಲ್Holeಗಳನ್ನು ಉತ್ಪಾದಿಸುತ್ತವೆ ಮತ್ತು ಡೋನರ್ ಅಶುದ್ದತೆಗಳು ಅಧಿಕ ಎಲೆಕ್ಟ್ರಾನ್ ಗಳನ್ನು ನೀಡುತ್ತವೆ ಆದ್ದರಿಂದ ನಾವು ಅಕ್ಸೆಪ್ಟರ್ ಅಶುದ್ದತೆಗಳನ್ನು ಹೊಂದಿದ್ದೇವೆ ಮತ್ತೊಮ್ಮೆ ನಾವು ಎಲೆಕ್ಟ್ರಾನ್ ಮತ್ತು ಹೋಲ್Holeದ ಕಾನ್ಸಂಟ್ರೇಷನ್Concentration ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ತಾಪಮಾನವು 300 ಕೆಲ್ವಿನ್ ಆಗಿದೆ ಎನ್ಎ ಸಂಪೂರ್ಣವಾಗಿ ಅಯನೈಸ಼್ ಆಗಿದೆ ಆದ್ದರಿಂದ ಎಲ್ಲಾ ಅಕ್ಸೆಪ್ಟರ್ಗಳು ಅಯನೈಸ಼್ ಆಗಿವೆ ಆದ್ದರಿಂದಪಿ ಎಂದರೆ ಹೋಲ್Holeಗಳ ಕಾನ್ಸಂಟ್ರೇಷನ್Concentration ಎನ್ಎಗೆ ಸಮವಾಗಿರುತ್ತದೆ ಅದು 1023 m 3 ಗೆ ಸಮವಾಗಿರುತ್ತದೆ ನಾವು ಮತ್ತೊಮ್ಮೆ n ni2p ಲಾ ಆಫ್ ಮಾಸ್ ಆಕ್ಷನ್ ನಿಯಮವನ್ನು ಬಳಸಬಹುದು ಆದ್ದರಿಂದ ನಾವು ಎನ್ ಅನ್ನು 109 m 3 ಸಂಖ್ಯೆಯನ್ನು ಉಪಯೋಗಿಸಬಹುದು 109 m 3 ಇವುಗಳನ್ನು cm3 ಗೆ ಪರಿವರ್ತಿಸಲು ಬಯಸಿದರೆ 106 ರಿಂದ ಭಾಗಿಸಿ ಇದು 103 cm 3 ಮತ್ತು ಇದು 1017 cm 3 ಆಗಿವೆ ಭಾಗ bಬಿ ಯಲ್ಲಿ ಪರಿಣಾಮಕಾರಿ ದ್ರವ್ಯರಾಶಿಗಳು ಎಂದು ಪರಿಗಣಿಸಿರಿ ಆದ್ದರಿಂದ ಎಲೆಕ್ಟ್ರಾನ್ ಗಳು ಮತ್ತು ಹೋಲ್ಗಳ ಪರಿಣಾಮಕಾರಿ ದ್ರವ್ಯರಾಶಿಗಳು ಮುಕ್ತ ಎಲೆಕ್ಟ್ರಾನ್ ದ್ರವ್ಯರಾಶಿಗೆ ಸಮ ಎಂದು ಊಹಿಸಿ ಇಜಿ ಬ್ಯಾಂಡ್ ಗ್ಯಾಪ್Band gap ಮತ್ತು Ef ಫೆರ್ಮಿ ಮಟ್ಟದ ಸ್ಥಾನವಾಗಿದೆ ಇದು ಭಾಗ ಎ ಭಾಗ ಬಿದಲ್ಲಿ me ಎಲೆಕ್ಟ್ರಾನ್ ನ ಪರಿಣಾಮಕಾರಿ ದ್ರವ್ಯರಾಶಿ ಅದು m ಆಗಿದೆ ಎಲೆಕ್ಟ್ರಾನ್ ರೆಸ್ಟ್ ಮಾಸ್ ಅಲ್ಲದೇ ಬೇರೆನು ಅಲ್ಲ ಆದ್ದರಿಂದ ಮತ್ತೊಮ್ಮೆ ನಾವು ಇಜಿಯನ್ನು ಲೆಕ್ಕಾಚಾರ ಮಾಡಬೇಕು ನಮಗೆ ಎನ್ ಐ ಯ ಮೌಲ್ಯ ತಿಳಿದಿದೆ ಆದ್ದರಿಂದ ಎನ್ ಐ √NcNvexp EgkT ಆಗಿದೆ ಇಲ್ಲಿರುವ ವಿಷಯವೆಂದರೆ ನಮಗೆ Nc∧Nv ನ ಮೌಲ್ಯಗಳನ್ನು ನೀಡಲಾಗಿಲ್ಲ ಆದರೆ ಇವುಗಳನ್ನು ಎಲೆಕ್ಟ್ರಾನ್ ಗಳು ಮತ್ತು ಹೋಲ್ಗಳ ದ್ರವ್ಯರಾಶಿಯಿಂದ ಲೆಕ್ಕಹಾಕಬಹುದು ಆದ್ದರಿಂದ ಎನ್ ಸಿ ಅಂದರೆ Nc 2 2𝝥mekTh2 32 ಅಲ್ಲದೆ ಏನೂ ಅಲ್ಲ

ಆದ್ದರಿಂದ me ಮತ್ತು meಮೌಲ್ಯಗಳನ್ನು ನೀಡಲಾಗಿದೆ ಅವು ಎಲೆಕ್ಟ್ರಾನ್ ನ ದ್ರವ್ಯರಾಶಿಗೆ ಸಮವಾಗಿರುತ್ತದೆ ನಾವು ಎನ್ ಸಿ ಮತ್ತು ಎನ್ ವಿ ಅನ್ನು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಎನ್ ಸಿ ಎನ್ ವಿ ಮತ್ತು ಇದು 2 5 x 1025 m 3 ಗೆ ಸಮವಾಗಿರುತ್ತದೆ ಆದ್ದರಿಂದ ನೀವು ಇದನ್ನು cm3 ಗೆ ಪರಿವರ್ತಿಸಬಹುದು ಹಾಗೆಯೇ ನೀವು 106 ರಿಂದ ಭಾಗಿಸಬೇಕಾಗುತ್ತದೆ ಈಗ ನಾವು ಎನ್ ಸಿ ಮತ್ತು ಎನ್ ವಿ ಮೌಲ್ಯಗಳನ್ನು ತಿಳಿದಿದ್ದೇವೆ ಎನ್ ಐ ತಿಳಿದಿದೆ ಎನ್ ಐ ಅನ್ನು 1016 ಎಂದು ನೀಡಲಾಗಿದೆ ಆದ್ದರಿಂದ ನಾವು ಮುಂದೆ ಹೋಗಿ Egಇಜಿಯ ಮೌಲ್ಯವನ್ನು 1 12 ಎಲೆಕ್ಟ್ರಾನ್ ವೋಲ್ಟ್ ಗಳೆಂದು ಲೆಕ್ಕ ಹಾಕಬಹುದು ಮತ್ತೊಮ್ಮೆ ನಾವು ಇಲ್ಲಿ ಮಾತನಾಡುತ್ತಿರುವ ವಸ್ತು ಸಿಲಿಕಾನ್ ಆಗಿದೆ ನಾವು 1010 cm 3 ಎಂದು ಸ್ಪಷ್ಟವಾಗಿ ನೋಡಬಹುದು ಇದು ಕೊಠಡಿಯ ತಾಪಮಾನದಲ್ಲಿ ಸಿಲಿಕಾನ್ ಇಂಟ್ರೈನಿಕ್ ಕಾನ್ಸಂಟ್ರೇಷನ್ ಆಗಿದೆ ಆದ್ದರಿಂದ ನಾವು ಈಗ ಫೆರ್ಮಿ ಮಟ್ಟದ ಸ್ಥಾನವನ್ನು ಲೆಕ್ಕ ಹಾಕಬೇಕು ಇದು ಪಿ ಮಾದರಿಯ ವಸ್ತುವಾಗಿದೆ ಏಕೆಂದರೆ ನಾವು ಡೋನರ್ಗಳಿಗಿಂತ ಅಕ್ಸೆಪ್ಟರ್ಗಳನ್ನು ಹೊಂದಿದ್ದೇವೆ ಡೋನರ್ಗಳ ಸಂದರ್ಭದಲ್ಲಿ ಫೆರ್ಮಿ ಮಟ್ಟವು ಕಂಡಕ್ಷನ್ ಬ್ಯಾಂಡ್ಗೆ ಹತ್ತಿರವಾಗುತ್ತದೆ ಅಕ್ಸೆಪ್ಟರ್ಗಳ ಸಂದರ್ಭದಲ್ಲಿ ಫೆರ್ಮಿ ಮಟ್ಟವು ವೇಲೆನ್ಸ್ ಬ್ಯಾಂಡ್ಗೆ ಹತ್ತಿರವಾಗುತ್ತದೆ ಆದ್ದರಿಂದ EFp EFi ಎಂದರೆ kTln pn ಬಿಟ್ಟು ಎನು ಅಲ್ಲ ಆದ್ದರಿಂದ ಪಿ ನಮಗೆ ತಿಳಿದಿದೆ ಎನ್ ಐ ನಮಗೆ ಗೊತ್ತಿದೆ ಆದ್ದರಿಂದ ನಾವು ಇವುಗಳನ್ನು ಸಮೀಕರಣದಲ್ಲಿ ಉಪಯೋಗಿಸಬಹುದು ಮತ್ತು ಇದು ಮೈನಸ್ 0 42 ಇವಿ ಆಗಿದೆ ಆದ್ದರಿಂದ ಇದು ಇಂಟ್ರೈನ್ಸಿಕ್ ಫೆರ್ಮಿ ಮಟ್ಟಕ್ಕಿಂತ ಕೆಳಗಿದೆ ಮತ್ತು ಇದು 0 42 ಇವಿ ಆಗಿದ್ದು ಫೆರ್ಮಿ ಮಟ್ಟಕ್ಕಿಂತ ಕೆಳಗಿದೆ ನಾವು EFi ನ ಮೌಲ್ಯವನ್ನು ಲೆಕ್ಕ ಹಾಕಬಹುದು EFi ಅಂದರೆ ಅದು ಕೇವಲ Eg2 ಆಗಿದೆ ಆದ್ದರಿಂದ Eg ಯನ್ನು 1 12 ಎಂದು ಲೆಕ್ಕಹಾಕಲಾಗಿದೆ ಆದ್ದರಿಂದ EFi 0 56 ಆಗಿದೆ ಆದ್ದರಿಂದ ನಾವು ಅದನ್ನು ಇಲ್ಲಿ ಬದಲಿಸಬಹುದು ಅದು EFn ನ್ನು ನೀಡುತ್ತದೆ ಇದು EFi 0 42 ಆಗಿದೆ ಇದು ವೇಲೆನ್ಸ್ ಬ್ಯಾಂಡ್ ಗಿಂತ 0 14 eV ಮೇಲೆ ಇದೆ ಆದ್ದರಿಂದ ಭಾಗ ಬಿ ಯು ಸಮಸ್ಯೆ 1 ರಲ್ಲಿ ಮಾಡಿದ್ದನ್ನೆ ಹೋಲುತ್ತದೆ ಆದರೆ ಇಲ್ಲಿ ಎಲ್ಲಾ ಡೋನರ್ ಅಶುದ್ದತೆಗಳ ಬದಲಾಗಿ ಅಕ್ಸೆಪ್ಟರ್ ಅಶುದ್ದತೆಗಳು ಇವೆ ಈಗ ಡೋನರ್ ಅಶುದ್ದತೆಗಳ ಬದಲಾಗಿ ಅಕ್ಸೆಪ್ಟರ್ ಅಶುದ್ದತೆಗಳನ್ನು ಹೊಂದಿದ್ದೇವೆ ಆದ್ದರಿಂದ ಭಾಗ ಸಿ ಪ್ರಶ್ನೆಗಳು ಈಗ 5 x 1022 ಕಾನ್ಸಂಟ್ರೇಷನ್Concentration ಡೋನರ್ ಅಶುದ್ದತೆಗಳನ್ನು ಸೇರಿಸಲಾಗಿದೆ ಈಗ ನಾವು ಲೆಕ್ಕಾಚಾರ ಮಾಡಿದ 4 ಪ್ರಮಾಣಗಳಿಗೆ ಹೊಸ ಮೌಲ್ಯಗಳು ಯಾವುವು ಎಂದು ಹೇಳುತ್ತದೆ ಆದ್ದರಿಂದ ನಾವು ಈಗ ಡೋನರ್ಗಳನ್ನು ಸೇರಿಸಿರಿ ಮತ್ತು ಎನ್ಡಿ ಯ ಕಾನ್ಸಂಟ್ರೇಷನ್Concentration 5x1022 m 3 ರಷ್ಟು ಇದೆ ಸ್ಯಾಂಪಲ್ ಈಗಾಗಲೇ ಅಕ್ಸೆಪ್ಟರ್ಗಳನ್ನು ಹೊಂದಿವೆ ಅಕ್ಸೆಪ್ಟರ್ಗಳ ಕಾನ್ಸಂಟ್ರೇಷನ್Concentration ಎನ್ಎ1023m 3 ಆಗಿದೆ ಆದ್ದರಿಂದ ಇದು ನಾವು ಡೋನರ್ಗಳನ್ನು ಮತ್ತು ಅಕ್ಸೆಪ್ಟರ್ಗಳನ್ನು ಹೊಂದಿರುವ ಕಂಪನ್ಸೆಷನ್ ಡೋಪಿಂಗ್ದ ಉದಾಹರಣೆಯಾಗಿದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿಎನ್ ಎ ಯು ಎನ್ ಡಿ ಗಿಂತ ಅಧಿಕವಾಗಿದೆ ಆದ್ದರಿಂದ ಅಂತಿಮವಾಗಿ ವಸ್ತುವು ಪಿ ರೀತಿಯದ್ದಾಗುತ್ತದೆ ಮತ್ತು ಹೋಲ್ಗಳ ಕಾನ್ಸಂಟ್ರೇಷನ್ ಕೇವಲ ಎನ್ ಎ ಎನ್ ಡಿ ಆಗಿರುತ್ತದೆ ಆದ್ದರಿಂದ ಪಿ ಯು 5 x 1022 m 3 n ಆಗಿದೆ ಲಾ ಆಫ್ ಮಾಸ್ ಆಕ್ಷನ್ ನಿಯಮವನ್ನು ಬಳಸಿಕೊಂಡು ನಾವು ಮೊದಲಿನಂತೆ ಲೆಕ್ಕ ಹಾಕಬಹುದು ಇದು 2 x 109 m 3 ಆಗಿದೆ ನಾವು ಮುಂದೆ ಹೋಗಿ ಫೆರ್ಮಿಮಟ್ಟದ ಸ್ಥಾನವನ್ನು ಲೆಕ್ಕ ಹಾಕಬಹುದು ಆದ್ದರಿಂದನಾವು ಪಿನ ಹೊಸ ಮೌಲ್ಯಗಳನ್ನು ಬಳಸುವುದನ್ನು ಹೊರತುಪಡಿಸಿ ನಾವು ಈ ಮೊದಲು ಮಾಡಿದ ಲೆಕ್ಕವನ್ನು EFp ಗಾಗಿ ಮತ್ತೇ ಲೆಕ್ಕಾಚಾರವನ್ನು ಪುನರಾವರ್ತಿಸಬಹುದು ಆದ್ದರಿಂದ ನಾವು ಲೆಕ್ಕ ಹಾಕಿದರೆ EFp ದ ಬೆಲೆಯು 0 16 ಎಲೆಕ್ಟ್ರಾನ್ ವೋಲ್ಟ್ಗಳಿಗಿಂತ ಹೆಚ್ಚಾಗುತ್ತದೆ ಬ್ಯಾಂಡ್ ಗ್ಯಾಪ್ ಬದಲಾಗುವುದಿಲ್ಲ ಏಕೆಂದರೆ ಇಂಟ್ರೈನ್ಸಿಕ್ದ ಮೌಲ್ಯವನ್ನು ಆಧರಿಸಿ ಬ್ಯಾಂಡ್ ಗ್ಯಾಪ್ ಲೆಕ್ಕ ಹಾಕಲಾಗುತ್ತದೆ ಆದರೆ ಪಿ ಮತ್ತು ಎನ್ಗಳ ಮೌಲ್ಯಗಳು ಬದಲಾಗುವುದರಿಂದ ಫೆರ್ಮಿಮಟ್ಟದ ಸ್ಥಾನವು ಬದಲಾಗುತ್ತದೆ ನಾವು ಈಗ ಪ್ರಶ್ನೆ 3 ಕ್ಕೆ ಹೋಗೋಣ ಪ್ರಶ್ನೆ 3 ಹೈಡ್ರೋಜೆನಿಕ್ ಮಾದರಿಯನ್ನು ಬಳಸಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ದ ಬೆಲೆ 10 ಮತ್ತು ಮುಕ್ತ ಎಲೆಕ್ಟ್ರಾನ್ ರಾಶಿಯ ಶೇಕಡ 30 ಪರಿಮಾಣಕಾರಿ ದ್ರವ್ಯರಾಶಿಯನ್ನು ಹೊಂದಿದ ಸೆಮಿಕಂಡಕ್ಟರ್ದಲ್ಲಿ ಡೋನರ್ ಪರಮಾಣಗುಳನ್ನು ಅಯನೈಸ಼್ ಮಾಡಲು ಬೇಕಾಗಿರುವ ಶಕ್ತಿಯನ್ನು ಕಂಡುಹಿಡಿಯಿರಿ ನಾವು ಮೊದಲು ಡೋನರ್ ಅಥವಾ ಅಕ್ಸೆಪ್ಟರ್ಗಳ ಅಯನೈಸೇಷ಼ನ್ಶಕ್ತಿಯನ್ನು ನೋಡುತ್ತಿದ್ದೆವು ಈ ಡೋನರ್ಮಟ್ಟಗಳು ಕಂಡಕ್ಷನ್ ಬ್ಯಾಂಡ್ಗೆ ಸಮೀಪದಲ್ಲಿರುವುದನ್ನು ಮತ್ತು ಅಕ್ಸೆಪ್ಟರ್ಮಟ್ಟವು ವೇಲೆನ್ಸ್ ಬ್ಯಾಂಡ್ಗೆ ಹತ್ತಿರವಾಗಿರುವುದನ್ನು ಮತ್ತು ವಿಶಿಷ್ಟ ಅಯನೈಸೇಷ಼ನ್ ಶಕ್ತಿಗಳು ಹತ್ತಾರು ಮಿಲಿ ಎಲೆಕ್ಟ್ರಾನ್ ವೋಲ್ಟ್ ಗಳಷ್ಟು ಇರುವುದನ್ನು ನಾವು ಕಂಡುಕೊಂಡಿದ್ದೇವೆ ಅದಕ್ಕಾಗಿಯೇ ಈ ಮಟ್ಟಗಳು ಸಾಮಾನ್ಯವಾಗಿ ಕೊಠಡಿಯ ತಾಪಮಾನದಲ್ಲಿ ಸಂಪೂರ್ಣವಾಗಿ ಅನೈನೈಸ಼್ ಆಗುತ್ತವೆ ಆದ್ದರಿಂದ Eb ಇಂದ ಸೂಚಿಸುವ ಅಯನೆಸೇಷ಼ನ್ ಶಕ್ತಿಯನ್ನು ನೋಡಿರಿ ನಾವು ಸಾಮಾನ್ಯವಾಗಿ ಹೈಡ್ರೋಜೆನಿಕ್ ಮಾದರಿಯನ್ನು ಬಳಸುತ್ತೇವೆ ಆದರೆ ನಾವು ಎಲೆಕ್ಟ್ರಾನ್ ನ ದ್ರವ್ಯರಾಶಿಯನ್ನು ಮತ್ತು ಡೈಎಲೆಕ್ಟ್ರಿಕ್ ಸ್ಥಿರಾಂಕವನ್ನು ಮಾರ್ಪಡಿಸುತ್ತೇವೆ ಆದ್ದರಿಂದ ಅದಕ್ಕಾಗಿ ಸಮೀಕರಣವು ನಾವು ಉಪನ್ಯಾಸ ತರಗತಿಯಲ್ಲಿ ಉಪಯೋಗಿಸದಂತೆ ಅದು 13 6meme 1εr2 12r2 ಆಗಿರುತ್ತದೆ ನನಗೆ ಈ ಉತ್ತರವು ಎಲೆಕ್ಟ್ರಾನ್ ವೋಲ್ಟ್ಗಳಲ್ಲಿರುತ್ತದೆ ಆದ್ದರಿಂದ ಹೈಡ್ರೋಜನ್ ಪರಮಾಣುವಿಗೆ 13 6 ಅಯನೆಸೇಷ಼ನ್ ಶಕ್ತಿಯಾಗಿದೆ ಈ ಮೌಲ್ಯವು ಎಲೆಕ್ಟ್ರಾನ್ ವೋಲ್ಟ್ಗಳಲ್ಲಿದೆ meme ಎಲೆಕ್ಟ್ರಾನ್ ಪರಿಣಾಮಕಾರಿ ದ್ರವ್ಯರಾಶಿಯಲ್ಲದೆ ಬೇರೇನೂ ಅಲ್ಲ ಈ ನಿರ್ದಿಷ್ಟ ಸಮಸ್ಯೆಯಲ್ಲಿ ಎಲೆಕ್ಟ್ರಾನ್ ಪರಿಣಾಮಕಾರಿ ದ್ರವ್ಯರಾಶಿಯು ಮುಕ್ತ ಎಲೆಕ್ಟ್ರಾನ್ ದ್ರವ್ಯರಾಶಿಯ ಪ್ರತಿಶತ 30 ಇರುತ್ತದೆ ಎಂದು ಅದು ಹೇಳುತ್ತದೆ ಆದ್ದರಿಂದ meme 0 3 εr ಸೆಮಿಕಂಡಕ್ಟರ್ದ ರಿಲೆಟಿವ್ ಪರ್ಮಿಟ್ಟಿವಿಟಿ ಆಗಿದೆ ಅಥವಾ ಡೈಎಲೆಕ್ಟ್ರಿಕ್ ಸ್ಥಿರಾಂಕವನ್ನು 10 ಎಂದು ನೀಡಲಾಗಿದೆ ಆದ್ದರಿಂದ ನಮಗೆ ಅಗತ್ಯವಿರುವ ಎಲ್ಲಾ ಮೌಲ್ಯಗಳನ್ನು ನಾವು ಬದಲಿಸಬಹುದು ಮತ್ತು ಇಬಿ ಮತ್ತು ಇಬಿ ಅನ್ನು ಮೌಲ್ಯಮಾಪನ ಮಾಡಿ ನಾವು ಅದನ್ನು ಲೆಕ್ಕಾಚಾರ ಮಾಡಿದರೆ 41 ಮಿಲಿ ಎಲೆಕ್ಟ್ರಾನ್ ವೋಲ್ಟ್ಗಳಾಗಿರುತ್ತದೆ ಇದು ಡೋನರ್ ಪರಮಾಣುವಿನ ಅಯನೆಸೇಷ಼ನ್ ಶಕ್ತಿಯಾಗಿದೆ ಡೋನರ್ ಪರಮಾಣುವಿನಿಂದ ಎಲೆಕ್ಟ್ರಾನ್ ಅನ್ನು ತೆಗೆದುಹಾಕಲು ಮತ್ತು ಅದನ್ನು ಕಂಡಕ್ಷನ್ ಬ್ಯಾಂಡ್ಗೆ ತೆಗೆದುಕೊಂಡು ಹೋಗಲು ಅಗತ್ಯವಿರುವ ಶಕ್ತಿಯಾಗಿದೆ ಆದರೆ ಹೋಲಿಕೆಗಾಗಿ ಕೊಠಡಿಯ ತಾಪಮಾನದಲ್ಲಿ ಎಲೆಕ್ಟ್ರಾನ್ ನ ಉಷ್ಣ ಶಕ್ತಿಯನ್ನು 25 ಮಿಲಿ ಎಲೆಕ್ಟ್ರಾನ್ ವೋಲ್ಟ್ಗಳಾಗಿರುತ್ತದೆ ಆದ್ದರಿಂದ ಕೊಠಡಿಯ ತಾಪಮಾನದಲ್ಲಿ ಡೋನರ್ಗಳನ್ನು ಸುಲಭವಾಗಿ ಅಯನೈಸ಼್ ಮಾಡಲು ಮತ್ತು ಎಲೆಕ್ಟ್ರಾನ್ ಅನ್ನು ಕಂಡಕ್ಷನ್ ಬ್ಯಾಂಡ್ಗೆ ಕಳುಹಿಸಲು ಸಾಧ್ಯವಿದೆ ಮುಂದಿನ ಸಮಸ್ಯೆಯಲ್ಲಿ ಅಂದರೇ ಸಮಸ್ಯೆ 4 ರಲ್ಲಿ ನಾವು ಆ ಲೆಕ್ಕಾಚಾರಗಳನ್ನು ಸ್ಪಷ್ಟವಾಗಿ ನೋಡುತ್ತೇವೆ ಸಮಸ್ಯೆ 3 ರ ಭಾಗ 2 ರಲ್ಲಿ ನಾವು ಡೋನರ್ ಪರಮಾಣುವಿನ ಬೊಹ್ರ್ ತ್ರಿಜ್ಯವನ್ನು ಸಹ ಲೆಕ್ಕ ಹಾಕಬೇಕಾಗುತ್ತದೆ ಆದ್ದರಿಂದ ಮತ್ತೊಮ್ಮೆ ನಾವು ಹೈಡ್ರೋಜನ್ ಮಾದರಿಯನ್ನು ಬಳಸುತ್ತಿದ್ದೇವೆ ಮತ್ತು ನೀವು ಬೊಹ್ರ್ ತ್ರಿಜ್ಯವನ್ನು ಲೆಕ್ಕ ಹಾಕಲು ಬಯಸುತ್ತೀರಿ ಹೈಡ್ರೋಜನ್ ಮಾದರಿ ಬೊಹ್ರ್ ತ್ರಿಜ್ಯ ao ಅನ್ನು ಸಮೀಕರಣದಿಂದ ನೀಡಲಾಗಿದೆ ಆದ್ದರಿಂದ ಎಕ್ಸ್ಟೈನ್ಸಿಕ್ ಸೆಮಿಕಂಡಕ್ಟರ್Extrinsic semiconductor ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಈ ಡೋನರ್ಗಳ ಮಟ್ಟವನ್ನು ಪ್ರತ್ಯೇಕ ಪರಮಾಣು ಮಟ್ಟಗಳೆಂದು ಪರಿಗಣಿಸುತ್ತೇವೆ ಆದ್ದರಿಂದ ಕಾನ್ಸಂಟ್ರೇಷನ್Concentration ಸಾಮಾನ್ಯವಾಗಿ ಪ್ರತಿ ಮಿಲಿಯನ್ದ ಒಂದು ಭಾಗ ಅಥವಾ ಪ್ರತಿ ಬಿಲಿಯನ್ದ ಭಾಗಗಳಷ್ಟು ಇರುತ್ತವೆ ಆದ್ದರಿಂದ ನಾವು ಅವುಗಳನ್ನು ಪ್ರತ್ಯೇಕ ಪರಮಾಣು ಮಟ್ಟಗಳೆಂದು ಪರಿಗಣಿಸುತ್ತೇವೆ ಆದರೆ ನಾವು ಡೋನರ್ಗಳ ಕಾನ್ಸಂಟ್ರೇಷನ್Concentration ಅನ್ನು ಹೆಚ್ಚಿಸುತ್ತಾ ಹೋದರೆ ಈ ಪರಮಾಣು ಮಟ್ಟಗಳು ಒಟ್ಟಾಗುತ್ತವೆ ಮತ್ತು ಯಾವಾಗ 2 ಡೋನರ್ಗಳು ನೋಡಿರಿ ಸಾಮಾನ್ಯವಾಗಿ ಈ ಹೆಚ್ಚಿನ ಕಾನ್ಸಂಟ್ರೇಷನ್Concentration ಡೋನರ್ದ ಏಕ ಪರಮಾಣು ಮಟ್ಟಗಳಿಗೆ ಬದಲಾಗಿ ಡೋನರ್ ಶಕ್ತಿ ಬ್ಯಾಂಡ್ ಅನ್ನು ರೂಪಿಸುತ್ತದೆ ನಂತರ ಅದು ಕಂಡಕ್ಷನ್ ಬ್ಯಾಂಡ್ನೊಂದಿಗೆ ಅಧಿವ್ಯಾಪಿಸಬಹುದು ಆದ್ದರಿಂದ ಈ ರೀತಿಯ ಸೆಮಿಕಂಡಕ್ಟರ್ಗಳನ್ನು ಡಿಜನರೇಟ್ ಸೆಮಿಕಂಡಕ್ಟರ್ಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಮ್ಮಲ್ಲಿ ಡಿಜನರೇಟ್ ಸೆಮಿಕಂಡಕ್ಟರ್ ಗಳನ್ನು ಹೊಂದಿರುವಾಗ ಡೋಪಂಟ್ಗಳ ಸಂಖ್ಯೆ ಅಥವಾ ಡೋಪಂಟ್ ಕಾನ್ಸಂಟ್ರೇಷನ್ಗಳನ್ನು ಲೆಕ್ಕಹಾಕುತ್ತೇನೆ ಹಾಗಾಗಿ ನಾನು ಅದನ್ನು ಡೋನರ್ಗಳ ಅಧಿವ್ಯಾಪನೆ ಎಂದು ಕರೆಯುತ್ತೇನೆ ಅಂದರೆ ಇದು 1 ಒವರ್ ಡೋಪಂಟ್ ಪರಮಾಣುವಿನ ವಾಲ್ಯೂಮ್ ಎಂದು ಅರ್ಥ ನಿಮ್ಮ ಡೋನರ್Donorಈ ಪ್ರಭಾವದ ವಲಯದ ಬಗ್ಗೆ ಮಾತನಾಡಲು ಪರಮಾಣು ಎಂಬ ಪದವನ್ನು ಕಂಸದಲ್ಲಿ ಇರಿಸುತ್ತೇನೆ ಇದು 143𝞹a03 ಆಗಿದೆ ಈ 4 1 x 1019 cm 3 ಮೌಲ್ಯವನ್ನು ಪಡೆಯುತ್ತೇವೆ ಆದ್ದರಿಂದ ಈ ಕಾನ್ಸಂಟ್ರೇಷನ್ದಲ್ಲಿ ಮತ್ತು ಕಾನ್ಸಂಟ್ರೇಷನ್ದ ಹೆಚ್ಚಿನ ಮೌಲ್ಯಗಳಲ್ಲಿ ನಿಮ್ಮ ಡೋನರ್ ಪರಮಾಣುಗಳು ಮೂಲಭೂತವಾಗಿ ತುಂಬಾ ಹತ್ತಿರದಲ್ಲಿವೆ ಇದರಿಂದ ಪರಮಾಣುವಿನ ಮಟ್ಟಗಳು ಬೆರೆಯುತ್ತವೆ ಮತ್ತು ನಾವು ಡೋನರ್ ಬ್ಯಾಂಡ್ ಅನ್ನು ಹೊಂದುತ್ತೇವೆ ಆದ್ದರಿಂದ ಇದು ಡಿಜನರೇಟ್ ಸೆಮಿಕಂಡಕ್ಟರ್ ಅನ್ನು ನಿರ್ವಹಿಸುವ ಪರಿಸ್ಥಿತಿಗಳನ್ನು ನಿರ್ಧರಿಸುತ್ತದೆ ಆದ್ದರಿಂದ ಕಾನ್ಸಂಟ್ರೇಷನ್ 4 1 x 1019 cm 3 ಕ್ಕಿಂತ ಹೆಚ್ಚಿರುವಾಗ ನಾವು ಡಿಜನರೇಟ್ ಸೆಮಿಕಂಡಕ್ಟರ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ಇದು ಅನೌಪಚಾರಿಕ ಲೆಕ್ಕಾಚಾರದಂತೆ ನಾವು ಡೋನರ್ ಪರಮಾಣುವಿನ ಪರಿಣಾಮಕಾರಿ ಬೋಹೃ ತ್ರಿಜ್ಯವನ್ನು ಕಾನ್ಸಂಟ್ರೇಷನ್ ಲೆಕ್ಕಾಚಾರ ಮಾಡಲು ಬಳಸುತ್ತೇವೆ ಅಲ್ಲಿ ನಾವು ಡಿಜನರೇಟ್ ಸೆಮಿಕಂಡಕ್ಟರ್ ಅನ್ನು ಪಡೆಯುತ್ತೇವೆ ನಾನು ಈಗ 4 ನೇ ಸಮಸ್ಯೆಗೆ ಹೋಗುತ್ತೇನೆ 1015 ಫಾಸ್ಫರಸ್Phosphorus ಪರಮಾಣುಗಳೊಂದಿಗೆ ಫಾಸ್ಫರಸ್Phosphorus ಡೋನರ್ ಧಾತುವಾಗಿದೆ ಆದ್ದರಿಂದ ಎನ್ ಡಿ1015 cm 3 ಆಗಿದೆ ಸಿಲಿಕಾನ್ನಲ್ಲಿ ಫಾಸ್ಫರಸ್Phosphorus ಡೋನರ್ ಶಕ್ತಿಯು 0 045 ಇವಿ ಆಗಿದೆ ಇದರ ಮಟ್ಟವು ಕಂಡಕ್ಷನ್ ಬ್ಯಾಂಡ್ ತುದಿಯ ಕೆಳ ಮಟ್ಟದ್ದಾಗಿದೆ ಆದ್ದರಿಂದ ನಿಮ್ಮ ಡೋನರ್Donor ΔE ಯು ಅಯನೈಸೇಷನ್ ಶಕ್ತಿಯಾಗಿದೆ ಅದು 0 045 eV ಅಥವಾ 45 milli eV ಆಗಿದೆ ಮತ್ತು ಇದು ಕಂಡಕ್ಷನ್ ಬ್ಯಾಂಡ್ಗಿಂತ ಕೆಳಗಿದೆ ಆದ್ದರಿಂದ ಕಂಡಕ್ಷನ್ ಬ್ಯಾಂಡ್ನ್ನು ಸಿಬಿಯಿಂದ ಸೂಚಿಸಲಾಗಿದೆ ಹಾಗಾದರೆ 0 ಕೆಲ್ವಿನ್ನಲ್ಲಿ ಫೆರ್ಮಿ ಮಟ್ಟ ಎಲ್ಲಿದೆ T 0 ಕೆಲ್ವಿನ್ ನಾವು ಫೆರ್ಮಿ ಮಟ್ಟದ ಸ್ಥಾನವನ್ನು ತಿಳಿಯಲು ಬಯಸುತ್ತೇವೆ ಆದ್ದರಿಂದ ಕಡಿಮೆ ತಾಪಮಾನದಲ್ಲಿ ನೀವು ಮಾದರಿಯ ಬಗ್ಗೆ ಯೋಚಿಸಿದರೆ ಬ್ಯಾಂಡ್ ಚಿತ್ರದ ಸ್ಥೂಲ ನಕ್ಷೆಯನ್ನು ನಾನು ಬಿಡಿಸುತ್ತೇನೆ ಇದು ಇಸಿ ಇದು ಇವಿ ಮತ್ತು ವಸ್ತುವು ಸಿಲಿಕಾನ್ ಆಗಿದೆ ಆದ್ದರಿಂದ ಬ್ಯಾಂಡ್ ಗ್ಯಾಪ್ ಸಾಮಾನ್ಯವಾಗಿ 1 10 ಎಲೆಕ್ಟ್ರಾನ್ ವೋಲ್ಟ್Electron volt ಆಗಿದೆ ನಾವು ಡೋನರ್ ಮಟ್ಟವನ್ನು ಹೊಂದಿದ್ದೇವೆ ಅಲ್ಲಿ ಕಂಡಕ್ಷನ್ ಬ್ಯಾಂಡ್ ತುದಿಗೆ ತುಂಬಾ ಹತ್ತಿರದಲ್ಲಿದೆ ಆದ್ದರಿಂದ ಇದು ನಿಮ್ಮ ಡೋನರ್ ಮಟ್ಟವಾಗಿದೆ ಮತ್ತು ಈ ಶಕ್ತಿಯು 0 045 ಇವಿ ಆಗಿದೆ ರೇಖಾಚಿತ್ರವು ಸರಿಯಾದ ಅಳತೆಯ ಮಟ್ಟಕ್ಕೆ ಬರೆದಿಲ್ಲ ಆದರೆ ಡೋನರ್ಗಳ ಮಟ್ಟವು ಕಂಡಕ್ಷನ್ ಬ್ಯಾಂಡ್ಗೆ ಬಹಳ ಹತ್ತಿರದಲ್ಲಿದೆ ಎಂದು ಇದು ನಿಮಗೆ ತೋರಿಸುತ್ತದೆ ಆದ್ದರಿಂದ 0 ಕೆಲ್ವಿನ್ನಲ್ಲಿ ಡೋನರ್ಗಳ ಮಟ್ಟವು ಅಯನೈಸ಼್ ಆಗಿಲ್ಲ ಆದ್ದರಿಂದ ನಾವು ಮೂಲತಃ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೇವೆ ಇಲ್ಲಿ ವೇಲೆನ್ಸ್ ಬ್ಯಾಂಡ್ ಕಡಿಮೆ ಶಕ್ತಿಯ ಮಟ್ಟದಲ್ಲಿದೆ ಆದ್ದರಿಂದ ನಾವು ವೇಲೆನ್ಸ್ ಬ್ಯಾಂಡ್ ಅನ್ನು ನಿರ್ಲಕ್ಷಿಸಲು ಪ್ರಯತ್ನಿಸಬಹುದು ಮತ್ತು ನಾವು ಇದನ್ನು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಎಂದು ಪರಿಗಣಿಸಬಹುದು ಡೋನರ್ ಮಟ್ಟವು ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ದ ಮಟ್ಟವು ಸಿಲಿಕಾನ್ದ ಕಂಡಕ್ಷನ್ ಬ್ಯಾಂಡ್ ಆಗಿರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಇಎಫ್ ಡೋನರ್ ಮಟ್ಟದ ಇಡಿ ಮತ್ತು ಇಸಿ ಕಂಡಕ್ಷನ್ ಮಟ್ಟದ ನಡುವೆ ಇರುತ್ತದೆ ಆದರೆ ಇದು ಡೋನರ್Donor ಮಟ್ಟ ಅಲ್ಲದೇ ಮತ್ತೇನು ಹಾಗಿರುವುದಿಲ್ಲ ಹಾಗಾಗಿ ಇಲ್ಲಿ ಇಡಿ ಎಂದು ಗುರುತಿಸೋಣ ಮತ್ತು ತಾಪಮಾನವು 0 ಕೆಲ್ವಿನ್ ಆಗಿದೆ ಆದ್ದರಿಂದ ನೀವು ಈ ಸಮೀಕರಣವನ್ನು ಬಳಸಿದರೆ EFi ಇದು Eg2 kTln ಆಗಿದೆ ಹಾಗಾಗಿ ¾ kT ln meme h ಹಾಗಾಗಿ ತಾಪಮಾನವು 0 ಕೆಲ್ವಿನ್ ಆಗಿದೆ ಈ ಮೌಲ್ಯವು 0 ಆಗುತ್ತದೆ ಆದರೆ ΔE ಅಂದರೆ 0 045 ಎಲೆಕ್ಟ್ರಾನ್ ವೋಲ್ಟ್ಗಳಾಗಿವೆ ಆದ್ದರಿಂದ EFi ಅದರ ಅರ್ಧದಷ್ಟಾಗಿದೆ 225 ಎಲೆಕ್ಟ್ರಾನ್ ವೋಲ್ಟ್ಗಳು ಡೋನರ್ ಮಟ್ಟ ಮತ್ತು ಕಂಡಕ್ಷನ್ ಬ್ಯಾಂಡ್ನ ಮಧ್ಯದಲ್ಲಿವೆ ಇದು ಭಾಗ ಎ ಇದು ಬಿ ಭಾಗವಾಗಿದೆ ಡೋನರ್Donor ಯಾವ ತಾಪಮಾನದಲ್ಲಿ ಪ್ರತಿಶತ 1 ಅಯನೈಸ಼್ ಆಗಿದೆ ಮತ್ತು ಈ ತಾಪಮಾನದಲ್ಲಿ ಫೆರ್ಮಿ ಮಟ್ಟ ಎಲ್ಲಿದೆ ಆದ್ದರಿಂದ ನಾವು 0 ಕೆಲ್ವಿನ್ದಿಂದ ಪ್ರಾರಂಭಿಸುತ್ತೇವೆ ಅಲ್ಲಿ ನಾವು ಡೋನರ್ ಮಟ್ಟವನ್ನು ಹೊಂದಿದ್ದೇವೆ ಅದು ಸಂಪೂರ್ಣವಾಗಿ ಅಯನೈಸ಼್ ಆಗಿಲ್ಲ ಮತ್ತು ಕಂಡಕ್ಷನ್ ಬ್ಯಾಂಡ್ ಸಂಪೂರ್ಣವಾಗಿ ಖಾಲಿಯಾಗುತ್ತದೆ ನಾವು ತಾಪಮಾನವನ್ನು ಹೆಚ್ಚಿಸಲು ಪ್ರಾರಂಭಿಸಿದಾಗ ಇದರಿಂದ ಡೋನರ್Donor ಮಟ್ಟದಿಂದ ಎಲೆಕ್ಟ್ರಾನ್ಗಳು ಚಲಿಸಲು ಮತ್ತು ಕಂಡಕ್ಷನ್ ಬ್ಯಾಂಡ್ ಯಾನ್ನು ಆಕ್ರಮಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಆದ್ದರಿಂದ ನಾವು ಇದನ್ನು ಮತ್ತೊಮ್ಮೆ ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಎಂದು ಪರಿಗಣಿಸಬಹುದು ಎಲೆಕ್ಟ್ರಾನ್ಗಳ ಕಾನ್ಸಂಟ್ರೇಷನ್ √Nc ND2 exp-ΔE2kT ಅಲ್ಲದೇ ಬೇರೆನೂ ಅಲ್ಲ ಇಲ್ಲಿ 2 ಬರೆಯಲು ಕಾರಣವೆಂದರೆ ಇವುಗಳು ಪ್ರತ್ಯೇಕ ಪರಮಾಣು ಸ್ಥಿತಿಗಳಾಗಿವೆ ಆದ್ದರಿಂದ ಅವು ಕೇವಲ 1 ಇಲೆಕ್ಟ್ರಾನ್ ತೆಗೆದುಕೊಳ್ಳಬಹುದು ಆದ್ದರಿಂದ ನಾವು ಎನ್ವಿ ಬರೆಯುವ ಬದಲು ನಾವು ND2 ಎಂದು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಾಗಿ ಸಮೀಕರಣದಲ್ಲಿ ಬರೆದಿದ್ದೇವೆ ಮತ್ತು ΔE ಅಯನೆಸೇಷ಼ನ್ionizationದ ಶಕ್ತಿಯಾಗಿದೆ ಮತ್ತು ಎನ್ ಇದು ಪ್ರಶ್ನೆಯಲ್ಲಿ ಪ್ರತಿಶತ 1 ರಷ್ಟು ಅಐನೈಸ಼್ ಆಗಿದೆ ಎಂದು ಹೇಳುತ್ತದೆ ಆದ್ದರಿಂದ ತಾಪಮಾನವನ್ನು ಹೊರತುಪಡಿಸಿ ಉಳಿದೆಲ್ಲದರ ಮೌಲ್ಯವು ಗೊತ್ತಿದೆ ಇವೆಲ್ಲವುಗಳನ್ನು ಸಮೀಕರಣದಲ್ಲಿ ತುಂಬಬೇಕು ಈಗ ನಾವು ತಾಪಮಾನವನ್ನು 29 ಕೆಲ್ವಿನ್ ಎಂದು ಲೆಕ್ಕ ಹಾಕಬಹುದು ನಾವು ಈಗ ಎಲ್ಲವನ್ನು ಮಾಡಿದ್ದೆವೆ ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಾಗಿ ಸಮೀಕರಣವನ್ನು ತೆಗೆದುಕೊಳ್ಳಿ ಮತ್ತು ನಂತರ ಅದನ್ನು ಮಾರ್ಪಡಿಸಿ ನಾವು ಫೆರ್ಮಿ ಮಟ್ಟದ ಸ್ಥಾನವನ್ನು ಲೆಕ್ಕ ಹಾಕಬಹುದು EFi ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಾಗಿ ಮತ್ತೊಮ್ಮೆ ಸಮೀಕರಣವನ್ನು ತೆಗೆದುಕೊಳ್ಳಿ ಇದು ΔE2 ½ ಆಗಿದೆ ಮತ್ತು ನಾವು ಪರಿಣಾಮಕಾರಿ ಡೆನ್ಸಿಟಿ ಸ್ಥಿತಿಗಳನ್ನು ಉಪಯೋಗಿಸೋಣ ಆದ್ದರಿಂದ ಅದು NcND2 ಆಗುತ್ತದೆ ಮತ್ತೇ ನಾವು ಎಲ್ಲಾ ಸಂಖ್ಯೆಗಳನ್ನು ತುಂಬಿದಾಗ ನಮಗೆ 10 1 ಮಿಲ್ಲಿ ಎಲೆಕ್ಟ್ರಾನ್ ವೋಲ್ಟ್ಗಳ ಸಂಖ್ಯೆಯನ್ನು ಪಡೆಯುತ್ತೇವೆ ಮತ್ತು ಇದು ED ಗಿಂತ ಮೇಲೆ ಇದೆ ಈಗ ಸಿ ಭಾಗವನ್ನು ನೋಡೋಣ ಯಾವ ತಾಪಮಾನದಲ್ಲಿ ಡೋನರ್ ಶಕ್ತಿಯ ಮಟ್ಟದಲ್ಲಿ ಫೆರ್ಮಿ ಮಟ್ಟವು ಇರುತ್ತದೆ ಫೆರ್ಮಿ ಮಟ್ಟವು ಪೂರ್ಣಗೊಂಡಿದೆ ಡೋನರ್ ಸಂಪೂರ್ಣವಾಗಿ ಅಯನೈಸ಼್ ಆದಾಗ ಇಎಫ್ ಇಡಿಯಲ್ಲಿರುತ್ತದೆ ಆದ್ದರಿಂದ ಡೋನರ್ಗಳು ಸಂಪೂರ್ಣವಾಗಿ ಅಯನೈಸ಼್ಆದಾಗ ಇಎಫ್ ಇದು ಇಡಿ ಗೆ ಸಮವಾಗಿರುತ್ತದೆ ಆದ್ದರಿಂದ ಮತ್ತೊಮ್ಮೆ ಎನ್ ಎಂಬುದು ಎನ್ ಡಿಗೆ ಸಮವಾಗಿರುತ್ತದೆ ಎನ್ ಡಿಯು√NcND2 ಆಗಿದೆ ಆದ್ದರಿಂದ ತಾಪಮಾನವನ್ನು ಹೊರತುಪಡಿಸಿ ಉಳಿದೆಲ್ಲವೂ ತಿಳಿದಿದೆ ಆದ್ದರಿಂದ ತಾಪಮಾನದ ಲೆಕ್ಕಾಚಾರವು ನಿಮಗೆ 61 3 ಕೆಲ್ವಿನ್ ತಾಪಮಾನವನ್ನು ನೀಡುತ್ತದೆ ಆದ್ದರಿಂದ ಸಾಪೇಕ್ಷವಾಗಿ ಸುಮಾರು 60 ಕೆಲ್ವಿನ್ದ ಕಡಿಮೆ ತಾಪಮಾನದಲ್ಲಿದೆ ನಾವು ನೋಡ್ಗಳಿಗೆ ಹಿಂತಿರುಗಿದರೆ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಡೋನರ್ಗಳ ಕಾನ್ಸಂಟ್ರೇಷನ್ಗಳಿಗಿಂತ ಪ್ರತಿಶತ10 ರಷ್ಟು ಹೆಚ್ಚಾದಾಗ ಸ್ಯಾಂಪಲ್ ಇಂಟ್ರೈನ್ಸಿಕ್Intrinsic ಆಗುತ್ತದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ನಾವು ಸ್ಯಾಚುರೇಷನ್ ನಡುವೆ ಪ್ರದೇಶವನ್ನು ಹೊಂದಿದ್ದೇವೆ ಮತ್ತು ಇದು ಸ್ಯಾಚುರೇಷನ್ ತಾಪಮಾನ ಮತ್ತು ಇಂಟ್ರೈನ್ಸಿಕ್ ವಸ್ತುವಿನ ತಾಪಮಾನವಾಗಿದ್ದು ಅಲ್ಲಿ ಡೋನರ್ ಕಾನ್ಸಂಟ್ರೇಷನ್ ಪ್ರತಿಶತ 10 ರೊಳಗೆ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್Electron Concentration ಇರುತ್ತದೆ ಆದ್ದರಿಂದಎನ್ ಮೌಲ್ಯವು 1 1 NDಯಾಗಿದೆ ಪಿಯು 0 1 ND ಬಿಟ್ಟು ಬೇರೆನು ಅಲ್ಲ ಇದು ಕೇವಲ ಚಾರ್ಜ್ ಗಳನ್ನು ಸಮತೋಲನ ಮಾಡುವ ಮೂಲಕ ನಾವು ಪಡೆಯಬಹುದು ಇದರಿಂದ ನಿವ್ವಳ ಪಾಸಿಟಿವ್ ಚಾರ್ಜ್ ನಿವ್ವಳ ನೆಗೆಟಿವ್ ಚಾರ್ಜ್ಗೆ ಸಮವಾಗಿರಬೇಕು np n2 ಅಂದರೆ ಎನ್ ಐಇದು 0 ಇದು ಇಂಟ್ರೈನ್ಸಿಕ್ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಆಗಿದೆ ಆದ್ದರಿಂದ ಇದು ಈಗ ಎನ್ ಸಿ ಇದು ಎನ್ ವಿ ಮತ್ತು ಇವುಗಳು ಸಿಲಿಕಾನ್ದ ಕಂಡಕ್ಷನ್ ಬ್ಯಾಂಡ್ ಮತ್ತು ವೇಲೆನ್ಸ್ ಬ್ಯಾಂಡ್Valence band ΔEg2kT ಆಗಿದೆ ನಾವು ಸಂಖ್ಯೆಗಳನ್ನು ಬದಲಿಸಬಹುದು ತಾಪಮಾನ T ಸುಮಾರು 618 ಕೆಲ್ವಿನ್ ಆಗಿದೆ ಆದ್ದರಿಂದ ಪ್ರಶ್ನೆಯು ನಿಮಗೆ ಡೆನ್ಸಿಟಿಯ ಸ್ಥಿತಿಯನ್ನು ಸಹ ನೀಡುತ್ತದೆ ಈಗ ಎನ್ ಸಿ ಎನ್ವಿ ಮತ್ತು ಇಜಿಯ ಮೌಲ್ಯ ತಿಳಿದಿದೆ ಆದ್ದರಿಂದ ಗೊತ್ತಿಲ್ಲದ ಏಕೈಕ ವಿಷಯವೆಂದರೆ ಅದು ತಾಪಮಾನವಾಗಿದೆ ಆದ್ದರಿಂದ ಈ ತಾಪಮಾನ ಟಿಯನ್ನು ಇಂಟ್ರೈನ್ಸಿಕ್ ತಾಪಮಾನ ಎಂದು ಕರೆಯಲಾಗುತ್ತದೆ ಇದನ್ನು ನಿಮ್ಮ ಸ್ಯಾಚುರೇಶನ್ ತಾಪಮಾನ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸ್ಯಾಚುರೇಶನ್ ಮತ್ತು ಇಂಟ್ರೈನ್ಸಿಕ್Intrinsic ನಡುವೆ ಬಹುಪಾಲು ಎಲೆಕ್ಟ್ರಾನ್ಗಳ ಕಾನ್ಸಂಟ್ರೇಷನ್ ಡೋನರ್ ಕಾನ್ಸಂಟ್ರೇಷನ್ದ ಪ್ರತಿಶತ 10 ರೊಳಗೆ ಇರುತ್ತದೆ ಭಾಗ ಇ ದಲ್ಲಿ ರೂಪುರೇಷೆಯನ್ನು ಬರೆಯಲು ನಿಮ್ಮನ್ನು ಕೇಳಲಾಗುತ್ತದೆ ಆದ್ದರಿಂದ ಭಾಗ ಇ ದಲ್ಲಿ ತಾಪಮಾನದೊಂದಿಗೆ ಫೆರ್ಮಿ ಮಟ್ಟದಲ್ಲಿ ಬದಲಾವಣೆಯ ರೂಪುರೇಷೆಯನ್ನು ಚಿತ್ರಿಸುತ್ತೇವೆ ನಾನು ಅದನ್ನು ಇಲ್ಲಿ ಚಿತ್ರಿಸುತ್ತೇನೆ ಇದು ಕಂಡಕ್ಷನ್ ಬ್ಯಾಂಡ್Conduction band ಇಸಿ ಇದು ವೇಲೆನ್ಸ್ ಬ್ಯಾಂಡ್Valence band ಇವಿ ಆಗಿದೆ ಇವುಗಳು ಇಡಿ ಎಂಬ ಡೋನರ್ ಮಟ್ಟಗಳಾಗಿವೆ ಆದ್ದರಿಂದ ಕೇವಲ ರೂಪುರೇಷೆಗಾಗಿ ಇದನ್ನು ತಾಪಮಾನದ ಪ್ರವೇಶ ಎಂದು ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಡಬೇಕು ಮತ್ತು ಇದು Eg2 ಬ್ಯಾಂಡ್ ಗ್ಯಾಪ್Band gapದ ಕೇಂದ್ರವಾಗಿದೆ ಆದ್ದರಿಂದ ಶೂನ್ಯ ಕೆಲ್ವಿನ್ನಲ್ಲಿ ಫೆರ್ಮಿ ಮಟ್ಟವು ಇಲ್ಲಿರಲು ಪ್ರಾರಂಭವಾಗುತ್ತದೆ ತಾಪಮಾನವು ಹೆಚ್ಚಾದಾಗ ಎಲೆಕ್ಟ್ರಾನ್ಗಳು ಡೋನರ್ಗಳ ಮಟ್ಟದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಹೋಗಲು ಆರಂಭಿಸುತ್ತವೆ ನಿರ್ದಿಷ್ಟ ತಾಪಮಾನದಲ್ಲಿ ಟಿಐ ಅಥವಾ ಟಿಗಳು ಡೋನರ್ಗಳು ಸಂಪೂರ್ಣವಾಗಿ ಅಯನೈಸ಼್ ಆಗಿವೆ ನಂತರ ಫೆರ್ಮಿ ಮಟ್ಟವು ಕಡಿಮೆಯಾಗಲು ಆರಂಭವಾಗುತ್ತದೆ ಮತ್ತು ನಿಜವಾಗಿಯೂ ಹೆಚ್ಚಿನ ತಾಪಮಾನದಲ್ಲಿ ಅದು Eg2 ಕ್ಕೆ ಸಮವಾಗುತ್ತದೆ ಆದ್ದರಿಂದ ಈ ತಾಪಮಾನವು ಟಿಐ ಮತ್ತು ಈ ನಿರ್ದಿಷ್ಟ ಪ್ರದೇಶದಲ್ಲಿ ನಿಮ್ಮ ಸಹ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಬಹುತೇಕ ಸ್ಥಿರವಾಗಿರುತ್ತದೆ ಈಗ 5 ನೇ ಸಮಸ್ಯೆಯನ್ನು ನೋಡೋಣ ಆದ್ದರಿಂದ ನಮ್ಮಲ್ಲಿ ಎನ್ ರೀತಿಯ ಸಿಲಿಕಾನ್ ಇದೆ ಇದನ್ನು ಫಾಸ್ಪರಸ್ ಪರಮಾಣುಗಳೊಂದಿಗೆ ಡೋಪ್ಮಾಡಲಾಗಿದೆ ಎನ್ ಡಿ 1017 cm 3 ಎಲೆಕ್ಟ್ರಾನ್ಗಳ ಡ್ರಿಫ್ಟ್ ಚಲನಶೀಲತೆ ಮತ್ತು ಸಿಲಿಕಾನ್ನಲ್ಲಿನ ಹೋಲ್ಗಳು ಡೋಪಂಟ್ನ ಒಟ್ಟು ಕಾನ್ಸಂಟ್ರೇಷನ್ದ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಅದರ ಸಮೀಕರಣವನ್ನು ಸಹ ನೀಡಲಾಗಿದೆ ಸಾಮಾನ್ಯವಾಗಿ ನಾವು ಡ್ರಿಫ್ಟ್ ಚಲನಶೀಲತೆಯನ್ನು ಸ್ಥಿರವೆಂದು ತೆಗೆದುಕೊಳ್ಳುತ್ತೇವೆ ಆದರೆ ವಾಸ್ತವವಾಗಿ ಡೋಪಿಂಗ್ ಹೆಚ್ಚಾಗುವುದರೊಂದಿಗೆ ವಿಶೇಷವಾಗಿ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳಲ್ಲಿ ಚಲನಶೀಲತೆ ಕಡಿಮೆಯಾಗುತ್ತದೆ ನೀವು ಇದನ್ನು ತರಗತಿಯಲ್ಲಿ ಕಲಿತಿದ್ದೀರಿ ಏಕೆಂದರೆ ನಮ್ಮಲ್ಲಿ ಎಲೆಕ್ಟ್ರಾನ್ ಅಥವಾ ಹೋಲ್ಗಳು ಅಯನೈಸ಼್ ಆದ ಡೋನರ್ಗಳು ಅಥವಾ ಅಕ್ಸೆಪ್ಟರ್ಗಳಿಂದ ಸ್ಕೇಟರ್ ಆಗಿವೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ μe ಅನ್ನು 88125216 984 x 10 18 N ಡೋಪಂಟ್ರಷ್ಟು ಇವೆ ಏಕಮಾನಗಳನ್ನು cm2V 1S 1 ಎಂದು ನೀಡಲಾಗಿದೆ ಆದ್ದರಿಂದ ಮೊದಲ ಭಾಗದಲ್ಲಿ ನಾವು ಕೊಠಡಿಯ ತಾಪಮಾನದಲ್ಲಿ ಕಂಡಕ್ಟಿವಿಟಿಯ ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ಎನ್ ಎಂಬುದು ಎನ್ ಡಿಗೆ ಸಮ ಎಂದು ನಮಗೆ ತಿಳಿದಿದೆ ಇದು ಎನ್ ರೀತಿಯ ಸೆಮಿಕಂಡಕ್ಟರ್ ಆಗಿದೆ ಆದ್ದರಿಂದ pni2ND ಸಾಮಾನ್ಯವಾಗಿ ಎನ್ಗಿಂತ ಚಿಕ್ಕದಾಗಿದೆ ಇದು ಸಿಲಿಕಾನ್ಆಗಿದ್ದರೆ ಎನ್ ಐ 1010 ಆಗಿರುತ್ತದೆ ಆದ್ದರಿಂದ ನೀವು ಅದನ್ನು ಸರಿಯಾಗಿ ಲೆಕ್ಕಾಚಾರ ಮಾಡಿದರೆ ಪಿಯ ಮೌಲ್ಯವು 103 ರಷ್ಟು ಪಡೆಯುತ್ತೇವೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಕಂಡಕ್ಟಿವಿಟಿ σ ಇದು neμe pe μh pn ಗಿಂತ ಕಡಿಮೆ ಇರುತ್ತದೆ ಈ ಸಂಖ್ಯೆಯು ತೆರವಾಗುತ್ತದೆ ಈಗ ಇದು neμe ಅಲ್ಲದೇ ಏನೂ ಅಲ್ಲ ಆದರೆ ಸಂಖ್ಯೆಗಳನ್ನು ಸಮೀಕರಣದಲ್ಲಿ ಸೇರಿಸಿ μe ಯನ್ನು ಪಡೆಯಬಹುದು ನಾವು ಡೋಪಂಟ್ ಕಾನ್ಸಂಟ್ರೇಷನ್Dopant concentrationದಲ್ಲಿ ಈ ಸಂಖ್ಯೆಗಳನ್ನು ಸೇರಿಸಿದಾಗ 1017 ಸಂಖ್ಯೆಯನ್ನು ಪಡೆಯುತ್ತೇವೆ ಮತ್ತು μe ನ ಮೌಲ್ಯವನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಅದನ್ನು ಮಾಡಿದರೆ σ ಮೌಲ್ಯವು 13 2 Ω 1 cm 1 ಆಗಿರುತ್ತದೆ ಬಿಭಾಗದಲ್ಲಿ ನಾವು ಈ ವ್ಯವಸ್ಥೆಯಲ್ಲಿ ಕಂಪನ್ಸೇಷನ್ ಡೋಪಿಂಗ್ ಮಾಡಲು ಬಯಸುತ್ತೇವೆ ಆದ್ದರಿಂದ ನಾವು ಈ ಮಾದರಿಅನ್ನು ಅದೇ ಕಂಡಕ್ಟಿವಿಟಿಯ ಮೌಲ್ಯವನ್ನು ಹೊಂದಿರುವ ಪಿ ರೀತಿಯದ್ದನ್ನು ಪಡೆಯಲು ಅಕ್ಸೆಪ್ಟರ್ಗಳನ್ನು ಸೇರಿಸಲಿದ್ದೇವೆ ಆದ್ದರಿಂದ ಈಗ ನಾವು ಪಿ ರೀತಿಯ ಸೆಮಿಕಂಡಕ್ಟರ್ಅನ್ನು ಹೊಂದಿದ್ದೇವೆ ಮತ್ತು ನಾವು ಇದನ್ನು ಎನ್ ಎ ಸಂಖ್ಯೆಯ ಅಕ್ಸೆಪ್ಟರ್ಗಳನ್ನು ಸೇರಿಸುವ ಮೂಲಕ ರೂಪಿಸುತ್ತೇವೆ ಮತ್ತು ಇದು ಎನ್ ಡಿ ಡೋನರ್ ಕಾನ್ಸಂಟ್ರೇಷನ್ಗಿಂತ ಹೆಚ್ಚಿರಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಪಿಯು ಎನ್ ಎ ಎನ್ ಡಿ ಬಿಟ್ಟು ಬೇರೆನೂ ಆಗಿರುವುದಿಲ್ಲ ಮತ್ತು ಕಂಡಕ್ಟಿವಿಟಿ σ ವು peμh ಆಗುತ್ತದೆ ಆದ್ದರಿಂದ μ ಗಾಗಿ ಪಿ ರೀತಿಯದ್ದಕ್ಕೆ ಇದೇ ರೀತಿಯ ಸಮೀಕರಣವು ಇದೆ ಅಥವಾ ಹೋಲ್ಗಳ ಚಲನಶೀಲತೆಗೆ ಇದೇ ರೀತಿಯ ಸಮೀಕರಣವು μ 54 3 4071 3 745 18 ಎನ್ ಡೋಪಂಟ್ ಆಗಿದೆ ಆದ್ದರಿಂದ ಇಲ್ಲಿ ನೆನಪಿಡುವ ಮುಖ್ಯ ವಿಷಯವೆಂದರೆ ನಾವು ಅಕ್ಸೆಪ್ಟರ್Acceptor ಮತ್ತು ಡೋನರ್ ಅಶುದ್ದತೆಗಳನ್ನು ಹೊಂದಿರುವ ಸಂದರ್ಭವಾಗಿದೆ ಭಾಗ 'ಬಿ' ದಲ್ಲಿನ ಒಟ್ಟು ಡೋಪಂಟ್ ಕಾನ್ಸಂಟ್ರೇಷನ್ ಎನ್ಎಎನ್ಡಿ ಗೆ ಸಮವಾಗಿರುತ್ತದೆ ನಾವು σ ದ ಅದೇ ಸಮೀಕರಣವನ್ನು ಬಳಸುತ್ತೇವೆ ಇದು ಈಗ ಪಿ ರೀತಿಯದ್ದಾಗಿದೆ ಇದು peμhp ಅಂದರೇ ಎನ್ಎ ಎನ್ ಡಿ ಮತ್ತು ಎನ್ಡಿಯು μhಎಂದು ನಮಗೆ ತಿಳಿದಿದೆ ನಮ್ಮಲ್ಲಿರುವ ಸಮೀಕರಣದಲ್ಲಿ ಅಲ್ಲಿ ಎನ್ ಅನ್ನು ಹೊರತುಪಡಿಸಿ ಎಲ್ಲದುವುಗಳ ಮೌಲ್ಯಗಳು ಗೊತ್ತಿದೆ ನಾವು ಈ ಸಮೀಕರಣವನ್ನು ಸರಳಗೊಳಿಸಬಹುದು ನಾನು ಇಲ್ಲಿ ಗಣಿತವನ್ನು ಬಿಡಿಸಲು ಹೋಗುವುದಿಲ್ಲ ಆದರೆ ಇದು ಮೂಲಭೂತವಾಗಿ ನೀವು ಪರಿಹರಿಸಬಹುದಾದ ಕ್ವಾಡ್ರಾಟಿಕ್ ಸಮೀಕರಣವಾಗಿದೆ ಮತ್ತು ನೀವು ಇದನ್ನು ಬಿಡಿಸಿದಾಗ ನೀವು ಎನ್ ಎ ದ ಅಂತಿಮ ಮೌಲ್ಯವನ್ನು ಪಡೆಯುತ್ತೀರಿ ಮತ್ತು ಎನ್ ಎ ನ ಮೌಲ್ಯವು 3 04 x 1017 ಆಗಿದೆ ಆದ್ದರಿಂದ ಇದು ಎನ್ ಡಿ ಯ ಮೌಲ್ಯಕ್ಕಿಂತ ಅಧಿಕವಾಗಿದೆ ಅಂದರೆ 1017 ಆಗಿದೆ ಆದ್ದರಿಂದ ನಿಮ್ಮಲ್ಲಿರುವುದು ಮೂಲಭೂತವಾಗಿ ಪಿ ರೀತಿಯ ಸೆಮಿಕಂಡಕ್ಟರ್ ಅಲ್ಲಿ ಹೆಚ್ಚುವರಿ ಪ್ರಮಾಣದ ಅಕ್ಸೆಪ್ಟರ್ ಸೇರಿಸುವ ಮೂಲಕ ನೀವು ಕಂಪನ್ಸೇಷನ್ಮಾಡಿದ್ದೀರಿ ಆದ್ದರಿಂದ ಇಲ್ಲಿ ಮುಖ್ಯ ಅಂಶವೆಂದರೆ ನೀವು ಎನ್ ರೀತಿಯ ಅಥವಾ ಪಿ ರೀತಿಯ ವಸ್ತುಗಳನ್ನು ಹೊಂದಿರುವಾಗ ಕಂಡಕ್ಟಿವಿಟಿಯನ್ನು ಬಹುಪಾಲು ಚಾರ್ಜ್ ಕ್ಯಾರಿಯರ್ಗಳಿಂದ ನಿರ್ಧರಿಸಲಾಗುತ್ತದೆ